ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ಎರಡು ವಿಭಿನ್ನ ವಲಸೆಯ ವಿಧಾನಗಳ ಬಗ್ಗೆ ಮಾತನಾಡಿದ್ದೇನೆ ಮತ್ತು ಅಮೀಬಾಯ್ಡ್ ವಲಸೆಯನ್ನು ಪರಿಚಯಿಸಿದೆ ಮಿಸೆಂಕೈಮಲ್ ವಲಸೆ ಅಥವಾ ಅಂಟಿಕೊಳ್ಳುವಿಕೆ ಅವಲಂಬಿತವಾಗಿರುವಂಥದ್ದು ನಂತರ ಅಮೀಬಾಯ್ಡ್ ವಲಸೆಯೂ ಇದೆ ಅದು ದುರ್ಬಲ ಅಂಟಿಕೊಳ್ಳುವಿಕೆಗಳು ಅಥವಾ ಯಾವುದೇ ಅಂಟಿಕೊಳ್ಳುವಿಕೆಗಳ ಅಗತ್ಯವಿಲ್ಲದಿರುವುದು ಮತ್ತು ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ನಾನು ಮತ್ತೊಂದು ವಲಸೆಯ ವಿಧಾನವನ್ನು ಪರಿಚಯಿಸಿದ್ದೇನೆ ಅದನ್ನು ಸಾಮೂಹಿಕ ಕೋಶಗಳ ಸ್ಥಳಾಂತರ ಎಂದು ಕರೆಯಲಾಗುತ್ತದೆ ಈ ಎರಡೂ ಮಿಸೆಂಕೈಮಲ್ ಮತ್ತು ಅಮೀಬಾಯ್ಡ್ ವಲಸೆಯ ವಿಧಾನಗಳಲ್ಲಿ ನಾವು ಮೂಲಭೂತವಾಗಿ ಏಕ ಕೋಶಗಳ ಸ್ಥಳಾಂತರದ ಬಗ್ಗೆ ಮಾತನಾಡುತ್ತಿದ್ದೆವು ಆದ್ದರಿಂದ ಏಕ ಕೋಶ ವಲಸೆಯಲ್ಲಿ ಎರಡು ವಿಭಿನ್ನ ವಿಧಾನಗಳಿವೆ ಸಾಮೂಹಿಕ ಕೋಶಗಳ ಸ್ಥಳಾಂತರವು ಮಿಸೆಂಕೈಮಲ್ ಆಗಿರಬಹುದು ಅಥವಾ ಅದು ಅಮೀಬಾಯ್ಡ್ ಪ್ರಕಾರವಾಗಿರಬಹುದು ಸಾಮೂಹಿಕ ಕೋಶಗಳ ಸ್ಥಳಾಂತರದಲ್ಲಿ ಕೋಶಗಳ ಗುಂಪುಗಳಿವೆ ಒಟ್ಟಿಗೆ ಚಲಿಸುವ ಅನೇಕ ಕೋಶಗಳಿವೆ ಮತ್ತು ಈ ಸಂದರ್ಭದಲ್ಲಿ ಕೋಶ ಕೋಶ ಅಂಟಿಕೊಳ್ಳುವಿಕೆಗಳು ಹಾಗೇ ಇರುತ್ತವೆ ಆದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸುಸಂಬದ್ಧವಾಗಿ ಚಲಿಸುವ ಅನೇಕ ಕೋಶಗಳು ಇರುವ ಸನ್ನಿವೇಶವೂ ಇದೆ ಆದರೆ ಅವು ಪರಸ್ಪರ ಜೋಡಿಸಲ್ಪಟ್ಟಿರುವುದಿಲ್ಲ ಆದ್ದರಿಂದ ಯಾವುದೇ ಕೋಶ ಕೋಶ ಅಂಟಿಕೊಳ್ಳುವಿಕೆಗಳಿರುವುದಿಲ್ಲ ಆದರೆ ಇನ್ನೂ ವಲಸೆಗೆ ನಿರ್ದೇಶನವಿದ್ದು ಮತ್ತು ಈ ಸಂದರ್ಭದಲ್ಲಿ ಈ ಕೋಶಗಳ ನಡುವಿನ ಪರಸ್ಪರ ಕ್ರಿಯೆಯನ್ನು ಸಮನ್ವಯಗೊಳಿಸುವ ಮತ್ತು ಕರಗುವ ಸೂಚನೆಗಳು ಇವೆ ಸ್ಥೂಲ ಪ್ರಮಾಣದಲ್ಲಿ ನೀವು ಮೀನಿನ ಪೂಲ್ ಅಥವಾ ಪಕ್ಷಿಗಳ ಹಿಂಡುಗಳನ್ನು ನೋಡಿದರೆ ಒಟ್ಟಿಗೆ ವಲಸೆ ಹೋಗುವ ಅನೇಕ ಘಟಕಗಳಿವೆ ಆದರೆ ಅವು ಪರಸ್ಪರ ಘರ್ಷಿಸುವುದಿಲ್ಲ ಆದ್ದರಿಂದ ಕೆಲವು ವಿಶೇಷ ಸಿಗ್ನಲಿಂಗ್ ಇದೆ ಅದು ಪರಸ್ಪರ ನಡುವಿನ ಅಂತರವನ್ನು ನಿಯಂತ್ರಿಸುತ್ತದೆ ಇಂದಿನ ಉಪನ್ಯಾಸದಲ್ಲಿ ನಾವು ಕೋಶ ಕೋಶಗಳ ಅಂಟಿಕೊಳ್ಳುವಿಕೆಗಳು ಅಖಂಡವಾಗಿರುವ ಕೋಶಗಳ ಈ ರೀತಿಯ ವಲಸೆಯ ಬಗ್ಗೆ ಮತ್ತು ಎಪಿಥೇಲಿಯಲ್ ಕೋಶಗಳು ಅಥವಾ ಎಂಡೋಥೆಲಿಯಲ್ ಕೋಶಗಳ ಸಂದರ್ಭದಲ್ಲಿ ಅವುಗಳ ಕೋಶ ಕೋಶಗಳ ಅಂಟಿಕೊಳ್ಳುವಿಕೆಯೊಂದಿಗೆ ಒಟ್ಟಿಗೆ ವಲಸೆ ಹೋದಾಗ ಅವುಗಳ ಸಾಮೂಹಿಕ ಕೋಶಗಳ ಸ್ಥಳಾಂತರದ ಬಗ್ಗೆ ಹೆಚ್ಚು ಮಾತನಾಡಲಿದ್ದೇವೆ ಗಾಯದ ಗುಣಪಡಿಸುವಿಕೆ ಅಥವಾ ಕ್ಯಾನ್ಸರ್ ಕೋಶಗಳು ಒಟ್ಟಾಗಿ ಆಕ್ರಮಣ ಮಾಡುವ ರೋಗಶಾಸ್ತ್ರೀಯ ಪ್ರಕ್ರಿಯೆಗಳಲ್ಲಿ ಸಹ ಸಾಮೂಹಿಕ ಕೋಶಗಳ ಸ್ಥಳಾಂತರವು ಅನ್ವಯಿಸುತ್ತದೆ ಆದ್ದರಿಂದ ನಾವು ಗಾಯದ ಗುಣಪಡಿಸುವಿಕೆಯ ಮೇಲೆ ಹೆಚ್ಚು ಗಮನ ಹರಿಸೋಣ ಗಾಯವನ್ನು ಗುಣಪಡಿಸುವುದು ಎಂದರೇನು ನೀವು ಚರ್ಮದ ಪ್ಯಾಚ್ ಹೊಂದಿದ್ದೀರಿ ಮತ್ತು ನಂತರ ಜೀವಕೋಶಗಳಿವೆ ಎಂದು ಊಹಿಸಿ ಇವುಗಳಲ್ಲಿ ಪ್ರತಿಯೊಂದೂ ಒಂದು ಕೋಶವಾಗಿದೆ ಮತ್ತು ಮಧ್ಯದಲ್ಲಿ ಗಾಯವಾದಾಗ ಕೇಂದ್ರ ಕೋಶಗಳು ಸಾಯುತ್ತವೆ ನಾನು ಬರೆದ ರೀತಿಯಲ್ಲಿ ಈ ಕೇಂದ್ರ ಕೋಶಗಳು ಸತ್ತಿವೆ ಎಂದು ಊಹಿಸಿ ನಿಮಗೆ ತಿಳಿದಿರುವಂತೆ ಚರ್ಮದಲ್ಲಿ ಸೀಳು ಇದ್ದಾಗ ಗಾಯ ಗುಣಪಡಿಸುವಿಕೆ ಸಂಭವಿಸುತ್ತದೆ ಮತ್ತು ಒಳಕ್ಕೆ ವಲಸೆ ಹೋಗುವ ಜೀವಕೋಶಗಳಿವೆ ಈ ಪ್ರಶ್ನೆಯು ಈ ಗಾಯದ ಗುಣಪಡಿಸುವಿಕೆಯನ್ನು ಯಾವುದು ಪ್ರೇರೇಪಿಸುತ್ತದೆ ಮತ್ತು ಗಾಯದ ಗುಣಪಡಿಸುವಿಕೆಯನ್ನು ಪ್ರಚೋದಿಸುವ ಅಂಶಗಳು ಯಾವುವು ಈ ಕೋಶಗಳ ವಲಸೆಯನ್ನು ಪ್ರಚೋದಿಸುವ ಕೆಲವು ಅಂಶಗಳು ಬಿಡುಗಡೆಯಾಗುತ್ತವೆಯೇ ಅಥವಾ ಕೋಶಗಳ ವಲಸೆಯನ್ನು ಪ್ರಚೋದಿಸುವ ಸಂಕೇತವಾಗಿರುವ ಸ್ಥಳಾವಕಾಶದ ಲಭ್ಯತೆಯೇ ನಂತರ ಎರಡನೆಯ ಪ್ರಶ್ನೆಯೆಂದರೆ ಇದು ಪ್ರತ್ಯೇಕ ಕೋಶಗಳಿಂದ ಅಥವಾ ಸಂಪೂರ್ಣ ಎಂಡೋಥೀಲಿಯಂ ಅಥವಾ ಎಪಿಥೀಲಿಯಂ ನಿಂದ ಸಂಯೋಜಿಸಲ್ಪಟ್ಟಿದೆಯೇ ಏಕೆಂದರೆ ಜಾಗವನ್ನು ಭರ್ತಿ ಮಾಡಬಹುದು ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಈ ರೀತಿಯಾಗಿ ನೋಡಬಹುದು ಮತ್ತೊಮ್ಮೆ ನಾನು ಪ್ಯಾಚ್ ಹೊಂದಿದ್ದೇನೆ ಮತ್ತು ಗಾಯವನ್ನು ರಚಿಸುವ ಮೂಲಕ ಲಭ್ಯವಿರುವ ಸ್ಥಳವೆಂದು ಊಹಿಸಿ ಈಗ ಸಾಮಾನ್ಯವಾಗಿ ಹೆಚ್ಚಿನ ಪ್ರಯೋಗಗಳಲ್ಲಿ ಜನರು ಸ್ಕ್ರ್ಯಾಚ್ ಗಾಯದ ಮೌಲ್ಯಮಾಪನವನ್ನು ಬಳಸುತ್ತಾರೆ ಆದ್ದರಿಂದ ಈ ಬದಿಯಲ್ಲಿ ಜೀವಕೋಶಗಳು ಮತ್ತು ಇನ್ನೊಂದು ಬದಿಯಲ್ಲಿ ಜೀವಕೋಶಗಳಿವೆ ಮತ್ತು ಈಗ ನಾವು ಸ್ಕ್ರಾಚ್ ಮಾಡಿದರೆ ಇದರರ್ಥ ನೀವು ಈ ಮಾದರಿಯ ಗಾಯವನ್ನು ಪೈಪೆಟ್ ನೊಂದಿಗೆ ಮಾಡಿದಂತೆ ಈಗ ಅದು ಸಹಜವಾಗಿ ಏನು ಮಾಡುತ್ತದೆ ಕೋಶಗಳನ್ನು ಕೊಲ್ಲುತ್ತದೆ ಆದರೆ ಅನೇಕ ಗಡಿ ಕೋಶಗಳು ಸಹ ಅಡ್ಡಿಪಡಿಸುತ್ತವೆ ಆದ್ದರಿಂದ ಗಡಿ ಕೋಶಗಳು ಯಾವುವು ಗಡಿ ಕೋಶಗಳು ಅಂಚಿನ ಸಂಪರ್ಕದಲ್ಲಿರುತ್ತವೆ ಮತ್ತು ಮೇಲ್ಮೈಯನ್ನು ಗೀಚುವ ಮೂಲಕ ನೀವು ಅದನ್ನು ರಚಿಸಿದ್ದೀರಿ ಎಂದಾಗುತ್ತದೆ ಅನೇಕ ಗಡಿ ಕೋಶಗಳು ಸಹ ಸಾಯುತ್ತವೆ ಈ ಮೌಲ್ಯಮಾಪನವನ್ನು ಸಾಕಷ್ಟು ಬಳಸಲಾಗಿದ್ದರೂ ಇನ್ನೂ ಈ ಮೌಲ್ಯಮಾಪನದ ಬಗ್ಗೆ ಪ್ರಶ್ನೆಗಳು ಮತ್ತು ಕೆಲವು ಸಮಸ್ಯೆಗಳಿವೆ ಗಾಯದ ಗುಣಪಡಿಸುವಿಕೆಯನ್ನು ನೀವು ಹೇಗೆ ಟ್ರ್ಯಾಕ್ ಮಾಡುತ್ತೀರಿ ಮತ್ತು ಜನರು ಸಾಮಾನ್ಯವಾಗಿ ಏನು ಮಾಡುತ್ತಾರೆಂದರೆ ಈ ಉದ್ದವನ್ನು ಸಮಯದ ಕಾರ್ಯವಾಗಿ ಟ್ರ್ಯಾಕ್ ಮಾಡುವುದು ಇದು ಸಮಯದ ಅಕ್ಷ ಮತ್ತು ಇದು ಉದ್ದ ಅಥವಾ ಇಡೀ ಪ್ರದೇಶ ಈಗ ನೀವು ಇಡೀ ಏರಿಯಾ ಸ್ಲ್ಯಾಷ್ ಏರಿಯಾ ವನ್ನು ನೋಡಬಹುದು ಮತ್ತು ಸಮಯದೊಂದಿಗೆ ಕಡಿಮೆಯಾಗಬೇಕು ಮತ್ತು ಅಂತಿಮವಾಗಿ ಶೂನ್ಯವನ್ನು ಮುಟ್ಟಿದಾಗ ಅಂದರೆ ಈ ಸಮಯದಲ್ಲಿ ಗಾಯವು ವಾಸಿಯಾಗಿರುತ್ತದೆ ನಾನು ಈಗ ಒಂದು ಸಂಶೋಧನಾ ಪತ್ರಿಕೆ ಬಗ್ಗೆ ಚರ್ಚಿಸುತ್ತೀನಿ ಮಾದರಿಯ ಗಾಯಕ್ಕೆ ಪ್ರತಿಕ್ರಿಯೆಯಾಗಿ ಎಪಿಥೇಲಿಯಲ್ ಮೊನೊ ಪದರದ ಸಾಮೂಹಿಕ ವಲಸೆ ಸಂಶೋಧನಾ ಪತ್ರಿಕೆಯ ಶೀರ್ಷಿಕೆಯಾಗಿದೆ ಈ ಸಂಶೋಧನಾ ಪತ್ರಿಕೆಯನ್ನು 2007 ರಲ್ಲಿ ಪಿಎನ್ಎಎಸ್ ನಲ್ಲಿ ಪ್ರಕಟಿಸಲಾಗಿದೆ ಆದ್ದರಿಂದ ನಾನು ಮೊದಲು ಸೆಟಪ್ ಅನ್ನು ವಿವರಿಸುತ್ತೇನೆ ನೀವು ಮೇಲ್ಮೈ ಹೊಂದಿದ್ದರೆ ಇದು ಮೇಲ್ಮೈಯಂತೆ ಇರುವ ಗಾಜಿನ ಕವರ್ ಸ್ಲಿಪ್ ಎಂದು ಹೇಳೋಣ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಕೊರೆಯಚ್ಚು ವಿನ್ಯಾಸಗೊಳಿಸಿದರು ಇದು ಪಿಡಿಎಂಎಸ್ ಎಲ್ಯಾಸ್ಟೋಮರ್ ನಿಂದ ಮಾಡಿದ ಕೊರೆಯಚ್ಚು ಈಗ ನೀವು ಏನು ಮಾಡುತ್ತೀರಿ ಎಂದರೆ ಈ ಮೇಲ್ಮೈಯಲ್ಲಿರುವ ಕೋಶಗಳನ್ನು ನೀವು ಪ್ಲೇಟ್ ಮಾಡಿ ನೀಲಿ ಕೋಶಗಳಲ್ಲಿನ ಈ ಸಂಪೂರ್ಣ ಹ್ಯಾಶ್ಡ್ ಪ್ರದೇಶವು ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಕೋಶಗಳು ಬದಲಾಗಿ ಏನು ಮಾಡುತ್ತವೆ ಎಂದರೆ ಅವುಗಳು ಲಭ್ಯವಿರುವ ಈ ಜಾಗವನ್ನು ಕೋಶ ದಟ್ಟಣೆಗೊಳಿಸುತ್ತವೆ ನೀವು ಮೂಲಭೂತವಾಗಿ ಕೋಶಗಳ ಪ್ಯಾಚ್ ಅನ್ನು ರಚಿಸಿದ್ದೀರಿ ಮತ್ತು ಇದು ಕೋಶಗಳ ಪ್ಯಾಚ್ ಆಗಿದೆ ಮತ್ತು ಅದರ ಸುತ್ತಲೂ ಕೋಶಗಳಿಂದ ಪ್ರವೇಶಿಸಲಾಗದ ಪ್ರದೇಶವಾಗಿದೆ ಆದರೆ ನಿಮ್ಮ ಸುತ್ತಲೂ ಕೊರೆಯಚ್ಚು ಇದೆ ಎಂದು ನಾವು ಹೇಳೋಣ ಆದರೆ ಇದು ಸಂಪೂರ್ಣ ಮೇಲ್ಮೈ ಆದ್ದರಿಂದ ನೀವು ಕೊರೆಯಚ್ಚು ತೆಗೆದರೆ ನಿಮ್ಮ ಬಳಿ ಇರುವುದು ಈ ತೇಪೆಗಳ ಎಲ್ಲಾ ಬದಿಗಳಲ್ಲಿ ಖಾಲಿ ಜಾಗ ಆದ್ದರಿಂದ ಇವು ಆಯತಾಕಾರದ ತೇಪೆಗಳಾಗಿವೆ ಮತ್ತು ನೀವು ಕೊರೆಯಚ್ಚು ತೆಗೆದುಹಾಕಿದಾಗ ಖಾಲಿ ಸ್ಥಳಗಳನ್ನು ರಚಿಸಿದ್ದೀರಿ ಆದ್ದರಿಂದ ಏನಾಗುವುದು ಎಂದರೆ ಜೀವಕೋಶಗಳು ನಂತರ ಎಲ್ಲಾ ದಿಕ್ಕುಗಳಲ್ಲಿಯೂ ವಲಸೆ ಹೋಗುತ್ತವೆ ಅವು ಹೊರಕ್ಕೆ ವಲಸೆ ಹೋಗುತ್ತವೆ ಗಾಯದ ಗುಣಪಡಿಸುವಿಕೆಯ ವಿಶ್ಲೇಷಣೆಗೆ ಹೋಲಿಸಿದರೆ ಇದು ಗಾಯ ಮತ್ತು ಕೋಶಗಳು ಒಳಕ್ಕೆ ವಲಸೆ ಹೋಗುತ್ತವೆ ಮತ್ತು ಇದು ಜೀವಕೋಶಗಳು ಹೊರಕ್ಕೆ ವಲಸೆ ಹೋಗುವ ಸಂದರ್ಭಕ್ಕೆ ಹೋಲುತ್ತದೆ ಆದರೆ ಜೀವಕೋಶಗಳಿಗೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಆದ್ದರಿಂದ ಈ ನಿರ್ದಿಷ್ಟ ಮೌಲ್ಯಮಾಪನದಲ್ಲಿ ಒಂದು ಕೋಶವೂ ಸಾಯಲಿಲ್ಲ ಮತ್ತು ಅದು ಈ ಮೌಲ್ಯಮಾಪನದ ಬಲವಾಗಿರುತ್ತದೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಮೊದಲು ಒಂದೇ ಅಗಲವನ್ನು ಇಟ್ಟುಕೊಂಡು ವಿವಿಧ ಅಗಲಗಳ ಈ ಮಾದರಿಗಳನ್ನು ಮಾಡಿದರೆ ಮತ್ತು ಈ ಮಾದರಿಯ ಕೋಶಗಳ ಬಾಹ್ಯ ಚಲನೆಯು ಈ ಮಾದರಿಗಳ ಅಗಲವನ್ನು ಹೇಗೆ ಅವಲಂಬಿಸಿರುತ್ತದೆ ಎಂದು ತಿಳಿಯಲು ಅವರು ಬಯಸುತ್ತಾರೆ ಆದ್ದರಿಂದ ಅವರು ಟ್ರ್ಯಾಕ್ ಮಾಡಿರುವುದು ಮೂಲಭೂತವಾಗಿ ಪ್ರತಿ ಅಂಚಿಗೆ ಹೊರಕ್ಕೆ ಚಲಿಸುವ ಕೋಶಗಳನ್ನು ಟ್ರ್ಯಾಕ್ ಮಾಡುತ್ತದೆ ಮತ್ತು ಅವು ಚಲಿಸಿದ ಸರಾಸರಿ ಅಂತರ ಅಥವಾ ಗಡಿಯ ಸರಾಸರಿ ಸ್ಥಾನವನ್ನು ಟ್ರ್ಯಾಕ್ ಮಾಡುತ್ತವೆ ಹೀಗೆ ಗಡಿ ಇದೆ ಮತ್ತು ನಂತರ ನೀವು ಗಡಿಯ ಸರಾಸರಿ ಸ್ಥಾನವನ್ನು ಸಮಯದ ಕಾರ್ಯವೆಂದು ಟ್ರ್ಯಾಕ್ ಮಾಡುತ್ತೀರಿ ಅವರು ಕಂಡುಕೊಂಡದ್ದು ಇದು ಸ್ವಲ್ಪ ದೂರ ಸಾಗಿದೆ ಮತ್ತು ಇದು ಸಮಯ ಎಂದು ಹೇಳೋಣ ಅವರು ಲಾಗ್ ಸ್ಕೇಲ್ ನಲ್ಲಿ ಫ್ಲೋಟ್ ಮಾಡಿದಾಗ ಅವರು ಈ ಡೇಟಾ ವನ್ನು ಪಡೆದರು ಅದು ಸರಿಸುಮಾರು ಎರಡು ಸ್ಲೋಪ್ ಅನ್ನು ಹೊಂದಿತ್ತು ಇದರರ್ಥ ಎಸ್ ಅನ್ನು ಟಿ ಚದರ ಎಂದು ಅಭಿವ್ಯಕ್ತಿಯಿಂದ ಅಂದಾಜು ಮಾಡಲಾಗಿದೆ ಎಂದು ಹೇಳೋಣ ಆದ್ದರಿಂದ ಅವರು ಕಂಡುಕೊಂಡದ್ದು ಎಸ್ ಅನ್ನು ಚದರ ಎಂದು ಅಳೆಯಲಾಗಿದೆ ಆದ್ದರಿಂದ ಇದು ನೂರ ಐವತ್ತು ಮೈಕ್ರಾನ್ ಗಳಿಗಿಂತ ಹೆಚ್ಚಿನದಾದ ಅಗಲ ಮತ್ತು ನೂರ ಐವತ್ತು ಮೈಕ್ರಾನ್ ಗಳನ್ನು ಮೀರಿ ಅಗಲದೊಂದಿಗೆ ಏನೇ ಇದ್ದರು ಸ್ಕೇಲಿಂಗ್ ಸಂಬಂಧವಿರುತ್ತದೆ ಅಲ್ಲಿ ಗಡಿ ಚಲಿಸುತ್ತದೆ ಮತ್ತು ಸಮಯವನ್ನು ಅವಲಂಬಿಸಿ ಪ್ಯಾರಾಬೋಲಿಕ್ ಪ್ರೊಫೈಲ್ ಅನ್ನು ಪ್ರದರ್ಶಿಸುತ್ತದೆ ಆದಾಗ್ಯೂ ಡಬ್ಲ್ಯೂ ನೂರ ಐವತ್ತಕ್ಕಿಂತ ಕಡಿಮೆ ಇದ್ದು ಆದ್ದರಿಂದ ನಾನು ಅದನ್ನು ಎಸ್ ಒಂದು ಟೀ ಟು ದಿ ಪವರ್ ಆಫ್ ಎನ್ ಎಂದು ಫ್ಲೋಟ್ ರೂಪಿಸಬೇಕಾದರೆ ಈ ಎನ್ ಮೌಲ್ಯವು ಸಣ್ಣದಾದ ಅಗಲಗಳಿಗೆ ಸರಿಸುಮಾರು 1 3 ಆಗಿರುತ್ತದೆ ಸಂಶೋಧಕರು ಈ ವ್ಯತ್ಯಾಸವನ್ನು ಏಕೆ ಗಮನಿಸಿದರು ದೊಡ್ಡ ಪ್ಯಾಚ್ ನಿಂದ ಜೀವಕೋಶಗಳು ವಲಸೆ ಹೋಗುವಾಗ ಒಂದು ಸಾಧ್ಯತೆಯೆಂದರೆ ಈ ಅಂಚಿನಲ್ಲಿರುವ ಕೋಶಗಳು ವಿರುದ್ಧ ತುದಿಯಲ್ಲಿರುವ ಕೋಶಗಳಿಗೆ ಏನಾಗುತ್ತಿದೆ ಎಂದು ತಿಳಿದಿರುವುದಿಲ್ಲ ಹೀಗಾಗಿ ಪರಸ್ಪರ ಸ್ವತಂತ್ರವಾಗಿ ವರ್ತಿಸುವ ಈ ಎರಡು ಅಂಚುಗಳು ಇರಬಹುದು ಆದಾಗ್ಯೂ ನೀವು ಪ್ಯಾಚ್ ಗಳನ್ನು ಚಿಕ್ಕದಾಗಿ ಮತ್ತೂ ಚಿಕ್ಕದಾಗಿಸಿದಾಗ ಕೇಂದ್ರದಲ್ಲಿನ ಕೋಶಗಳು ಎಡಕ್ಕೆ ವಲಸೆ ಹೋಗಬೇಕೆ ಅಥವಾ ಬಲಕ್ಕೆ ವಲಸೆ ಹೋಗಬೇಕೆ ಎಂದು ಕೆಲವು ಮಟ್ಟದ ಗೊಂದಲಗಳಿವೆ ಅದು ನಿಧಾನಗತಿಯ ವಲಸೆ ಇರುವುದಕ್ಕೆ ಕಾರಣವಾಗಬಹುದು ಮತ್ತು ಅಗಲವು ಚಿಕ್ಕದಾಗಿದ್ದಾಗ ಅವು ಮಾದರಿಯ ಒಂದು ವಿಭಾಗಕ್ಕೆ ಜೂಮ್ ಮಾಡಿದರೆ ಸಹ ಕಂಡುಬರುತ್ತದೆ ಆದ್ದರಿಂದ ಕೋಶಗಳು ಒಂದು ಸಾಲಿನಲ್ಲಿ ವಲಸೆ ಹೋಗುತ್ತವೆಯೇ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಪಿಥೇಲಿಯಲ್ ಪದರದೊಳಗೆ ಜೀವಕೋಶಗಳ ಸಕ್ರಿಯ ಮರುಸಂಘಟನೆ ಇದೆಯೇ ಎಂದು ಅವರು ಕೇಳಿದರು ಆದ್ದರಿಂದ ಅವರು ಪಾರ್ಟಿಕಲ್ ಇಮೇಜ್ ವೆಲೋಸಿಮೆಟ್ರಿ ಅಥವಾ ಪಿಐವಿ ಎಂಬ ತಂತ್ರವನ್ನು ಬಳಸಿದರು ಅದು ಹರಿವಿನ ಮಾದರಿಗಳನ್ನು ಪತ್ತೆಹಚ್ಚಲು ಮತ್ತು ಎಪಿಥೇಲಿಯಲ್ ಪದರಕ್ಕೆ ಅನುವು ಮಾಡಿಕೊಡುತ್ತದೆ ಏಕೆಂದರೆ ಅಂತರ್ಗತ ವ್ಯತಿರಿಕ್ತತೆಯು ಹರಿವಿನ ಮಾದರಿಗಳನ್ನು ಕಂಡುಹಿಡಿಯಲು ಅನುಮತಿಸುತ್ತದೆ ಅವರು ಕಂಡುಕೊಂಡದ್ದು ಆಗಾಗ್ಗೆ ಅಂಚಿನಲ್ಲಿ ಅಲ್ಲಿ ಅಂಚು ಸರಳ ರೇಖೆಗಳಂತೆ ಪ್ರಗತಿಯಾಗುವುದಿಲ್ಲ ಮತ್ತು ಊಹಿಸಿದಂತೆ ಅಂಚು ಈ ರೀತಿಯ ವಿಸ್ತರಣೆಗಳನ್ನು ಪ್ರದರ್ಶಿಸುತ್ತದೆ ಈಗ ಈ ವಿಸ್ತರಣೆಗಳನ್ನು ಬೆರಳುಗಳು ಎಂದು ಕರೆಯಲಾಗುತ್ತದೆ ಮತ್ತು ಹರಿವಿನ ಮಾದರಿಗಳನ್ನು ನೋಡುವಾಗ ಅವರು ಕಂಡುಕೊಂಡದ್ದೇನೆಂದರೆ ಬೆರಳುಗಳ ಕಡೆಗೆ ಹರಿವು ಇರುವುದನ್ನು ಅವರು ನೋಡಬಹುದು ಹೀಗಾಗಿ ಅಂಗಾಂಶದ ಒಳಗೆ ವಿವಿಧ ಹರಿವಿನ ಮಾದರಿಗಳು ಇರಬಹುದು ಇದು ಪ್ರಮುಖ ಅಂಚಿನದ್ದು ಆಗಿದ್ದರು ಸಹ ಬೆರೆಳುಗಳ ವಿಸ್ತರಣೆಯಲ್ಲಿ ಅನೇಕ ಕೋಶಗಳನ್ನು ಆಳವಾದ ಒಳಗಿನ ಎಪಿತೀಲಿಯಲ್ ಪದರದಿಂದ ಸಾಗಿಸಲಾಗಿದೆಯೆಂದು ಸೂಚಿಸುವ ಪ್ರಮುಖ ಅಂಚಿನಿಂದ ಹರಿವನ್ನು ನೀವು ಪತ್ತೆ ಹಚ್ಚಬಹುದು ಆದ್ದರಿಂದ ಈ ಹರಿವು ಕೋಶಗಳನ್ನು ಕೇಂದ್ರದಿಂದ ಅಂಚುಗಳ ಕಡೆಗೆ ಅಥವಾ ಬೆರಳುಗಳ ಸ್ಥಳದ ಕಡೆಗೆ ಸ್ಥಳಾಂತರಿಸಲು ಅವಕಾಶ ಮಾಡಿಕೊಟ್ಟಿದೆ ನೀವು ಬೆರಳುಗಳಿಗೆ ಜೂಮ್ ಮಾಡಿದರೆ ಮತ್ತು ಏನಾಗುತ್ತಿದೆ ಎಂದು ಕೇಳಿದರೆ ಎಪಿಥೇಲಿಯಲ್ ಪದರದ ಕ್ರಮೇಣ ವಿಸ್ತರಣೆಗೆ ವಿರುದ್ಧವಾಗಿ ಈ ಸ್ಥಳೀಯ ಮುಂಚಾಚಿರುವಿಕೆಗಳು ಏಕೆ ರೂಪುಗೊಳ್ಳುತ್ತಿವೆ ಮತ್ತು ಸಂಶೋಧಕರು ಕಂಡುಕೊಂಡದ್ದು ನಾನು ಬೆರಳಿಗೆ ಜೂಮ್ ಮಾಡಿದರೆ ಒಂದು ಬೆರಳು ಮತ್ತು ಇವು ಬೆರಳುಗಳ ಬಹು ಕೋಶಗಳಾಗಿವೆ ಮತ್ತು ಇವು ಇತರ ಕೋಶಗಳಾಗಿವೆ ಎಂದು ಊಹಿಸೋಣ ಜೂಮ್ ಮಾಡಿದರೆ ಬೆರಳುಗಳ ತುದಿಯಲ್ಲಿ ಕೆಲವು ಕೋಶಗಳನ್ನು ಅವರು ಕಂಡುಕೊಂಡರು ನಾನು ಎಫ್ ಆಕ್ಟಿನ್ ಚಿತ್ರವನ್ನು ಬರೆಯುತ್ತೇನೆ ಕೋಶಗಳು ಒಂದಕ್ಕೊಂದು ಅಂಟಿಕೊಂಡಿರುವ ಅಂಚುಗಳಲ್ಲಿ ಈ ಸಾಲುಗಳು ಇದ್ದವು ಆದರೆ ಈ ಮೂಲೆಯಲ್ಲಿ ಪರಿಧಿಯ ಬಲಭಾಗದಲ್ಲಿ ಈ ರೀತಿಯ ಆಕ್ಟಿನ್ ತುದಿಯಲ್ಲಿರುವ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿತ್ತು ಆದ್ದರಿಂದ ನೀವು ಕೋಶ ಕೋಶ ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದೀರಿ ಆದರೆ ನೀವು ಈ ಕೋಶಗಳನ್ನು ಪರಿಧಿಯಲ್ಲಿಯೇ ಹೊಂದಬಹುದು ಇವುಗಳನ್ನು ಲೀಡರ್ ಕೋಶಗಳು ಎಂದು ಕರೆಯಲಾಗುತ್ತಿತ್ತು ಮತ್ತು ಅವು ಹೆಚ್ಚಾಗಿ ಮಿಸೆಂಕೈಮಲ್ ರೂಪವಿಜ್ಞಾನವನ್ನು ಪ್ರದರ್ಶಿಸುತ್ತವೆ ಪರಸ್ಪರ ಜೋಡಿಸಲಾದ ಸೆಲ್ ಸ್ವಿಂಗ್ ಗೆ ವ್ಯತಿರಿಕ್ತವಾಗಿ ಇದು ತಲಾಧಾರದೊಂದಿಗೆ ಹೆಚ್ಚು ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ರೂಪಿಸುತ್ತದೆ ಈ ಸಂದರ್ಭಗಳಲ್ಲಿ ಕೋಶ ಕೋಶ ಅಂಟಿಕೊಳ್ಳುವಿಕೆಗಳು ಪ್ರಾಬಲ್ಯ ಹೊಂದಿವೆ ಆದರೆ ಪರಿಧಿಯಲ್ಲಿ ಫೋಕಲ್ ಅಂಟಿಕೊಳ್ಳುವಿಕೆಗಳು ಪ್ರಾಬಲ್ಯ ಹೊಂದಿವೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಅನುಮತಿಸುತ್ತಿರುವುದು ಯಾವುದೆಂದರೆ ಈ ಪ್ರಮುಖ ಕೋಶಗಳು ಹೊರಗಡೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ಹಿಂಭಾಗದ ತುದಿಯಲ್ಲಿರುವ ಈ ಇತರ ಕೋಶಗಳು ಲೀಡರ್ ಕೋಶವನ್ನು ಅನುಸರಿಸುತ್ತಿರುತ್ತವೆ ಆದ್ದರಿಂದ ಲೀಡರ್ ಮತ್ತು ಅನುಯಾಯಿಗಳು ಇರುತ್ತವೆ ಆದ್ದರಿಂದ ಪ್ರಮುಖ ತುದಿಯಲ್ಲಿ ಲೀಡರ್ ಕೋಶಗಳಿವೆ ಮತ್ತು ನಂತರ ಅನುಯಾಯಿ ಕೋಶಗಳಿವೆ ಈಗ ನಾನು ಅದರ ಬಗ್ಗೆ ಚರ್ಚಿಸಿದಂತೆ ಫ್ಲೋ ಪ್ರೊಫೈಲ್ ಈ ಲೀಡರ್ ಕೋಶಗಳು ಆರಂಭಿಕ ಗಡಿಯಿಂದ ಹುಟ್ಟಿಕೊಂಡಿಲ್ಲ ಎಂದು ಸೂಚಿಸುತ್ತದೆ ಆದರೆ ಒಳಗೆ ಎರಡನೇ ಅಥವಾ ಮೂರನೇ ಪದರದಿಂದ ವರ್ಗಾವಣೆಯಾಗಬಹುದು ಇನ್ನೊಂದು ವಿಷಯವೆಂದರೆ ನಡವಳಿಕೆಯಲ್ಲಿ ಗಮನಾರ್ಹ ವ್ಯತ್ಯಾಸವಿದೆ ಸ್ಥಳಾಂತರವನ್ನು ಸಮಯದ ಕಾರ್ಯವೆಂದು ನೀವು ಫ್ಲೋಟ್ ಮಾಡಿದರೆ ಅನುಯಾಯಿಗಳಾಗಿ ಕಾರ್ಯನಿರ್ವಹಿಸುವ ಸಾಮಾನ್ಯ ಕೋಶಗಳಿಗೆ ವಿರುದ್ಧವಾಗಿ ಲೀಡರ್ ಕೋಶಗಳಲ್ಲಿ ವಿಭಿನ್ನ ನಡವಳಿಕೆಯನ್ನು ನೀವು ನೋಡಬಹುದು ಲೀಡರ್ ಕೋಶಗಳು ವೇಗವಾಗಿ ವಲಸೆಯನ್ನು ಪ್ರದರ್ಶಿಸುತ್ತವೆ ಲೀಡರ್ ಕೋಶಗಳು ಬಹುತೇಕ ಲಂಬವಾಗಿ ವಲಸೆ ಹೋಗುತ್ತಿದ್ದು ಮತ್ತು ಇವು ಎಪಿಥೀಲಿಯಂ ನ ಅಂಚಿಗೆ ಲಂಬವಾಗಿ ವಲಸೆ ಬಂದಿರುವಂಥಹವು ಇದಕ್ಕೆ ವ್ಯತಿರಿಕ್ತವಾಗಿ ಇದು ಅನುಯಾಯಿ ಕೋಶಗಳ ಸ್ಥಳಾಂತರವಾಗಿದೆ ಮತ್ತು ಅವು ಸಮಯದ ಕಾರ್ಯವಾಗಿ ನಿಧಾನವಾಗಿ ವಲಸೆ ಹೋಗುತ್ತವೆ ಆದ್ದರಿಂದ ಇವುಗಳು ಹೆಚ್ಚಿನ ಅನುಯಾಯಿ ಕೋಶಗಳನ್ನು ಒಳಗೊಂಡಿರುವ ಮುಕ್ತ ಅಂಚುಗಳಾಗಿವೆ ಒಂದು ಪ್ರಮುಖ ವಿಷಯವೆಂದರೆ ಲೀಡರ್ ಕೋಶಗಳು ಸ್ಥಿರ ವೇಗದೊಂದಿಗೆ ವಲಸೆ ಹೋಗುತ್ತವೆ ಈ ರೇಖೆಯು ಬಹುತೇಕ ಸರಳ ರೇಖೆಯಾಗಿದ್ದು ಇದರರ್ಥ ಇಳಿಜಾರು ಸ್ಥಿರವಾಗಿರುತ್ತದೆ ಹೀಗೆ ಅದರಿಂದ ಕಲಿಯುವ ಎರಡು ಪ್ರಮುಖ ವಿಷಯಗಳು ಯಾವುದೆಂದರೆ ಮೊದಲನೆಯದಾಗಿ ತಂತ್ರದ ನವೀನತೆಯ ಪ್ರಾಮುಖ್ಯತೆಯು ಪ್ರಾಯೋಗಿಕ ಸೆಟಪ್ ಕಾರಣದಿಂದಾಗಿ ತಪ್ಪುಗಳನ್ನು ಪರಿಚಯಿಸದೆ ಗಾಯದ ಗುಣಪಡಿಸುವಿಕೆಯನ್ನು ಅಧ್ಯಯನ ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಏಕೆಂದರೆ ನೀವು ರಚಿಸಿದ ಸ್ಕ್ರ್ಯಾಚ್ ಚಮಚವನ್ನು ನೀವು ಅನೇಕ ಪರಿಸ್ಥಿತಿಗಳಲ್ಲಿ ಏಕರೂಪವಾಗಿ ಅಥವಾ ಒಂದೇ ಗಾತ್ರದಲ್ಲಿರದೆ ಇರಬಹುದು ಆದರೆ ಸಹಜವಾಗಿ ಕೋಶಗಳನ್ನು ಕೊಲ್ಲುತ್ತ ಗಡಿಯ ಸಮೀಪವಿರುವ ಕೋಶಗಳು ಗಾಯವು ಹೇಗೆ ಗುಣಮುಖವಾಗುತ್ತಿದೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಜೀವಕೋಶ ಸಾಯುವುದಿಲ್ಲ ಆದರೆ ಕೋಶಗಳ ವಿಸ್ತರಣೆ ಮೊನೊ ಪದರದ ವಿಸ್ತರಣೆಯನ್ನು ನೋಡಬಹುದು ಮತ್ತು ನೀವು ಲೀಡರ್ ಮತ್ತು ಅನುಯಾಯಿ ಕೋಶಗಳನ್ನು ಸಹ ನೋಡಬಹುದು ಸಾಮೂಹಿಕ ವಲಸೆಯ ಮತ್ತೊಂದು ಅಂಶವೆಂದರೆ ನಾನು ಚರ್ಚಿಸಲು ಬಯಸಿದ ಈ ಸುಸಂಬದ್ಧ ಕೋನೀಯ ಚಲನೆಯ ವಿದ್ಯಮಾನಗಳು ಕೊಹೆರೆಂಟ್ ಅಂಗುಲರ್ ಮೋಶನ್ ಅಥವಾ ಸಿಎಎಮ್ ಎಂದು ಉಲ್ಲೇಖಿಸಲಾಗಿದೆ ಆದ್ದರಿಂದ ನೀವು ನಿರ್ಬಂಧಿಸಿದಾಗ ನಾನು ಈಗ ಚರ್ಚಿಸಿದ ಕೋಶಗಳು ನಾನು ಮೊದಲು ಚರ್ಚಿಸಿದ ಪ್ರಯೋಗವನ್ನು ಎಂಡಿಸಿಕೆ ಕೋಶಗಳೊಂದಿಗೆ ನಡೆಸಲಾಯಿತು ಆದ್ದರಿಂದ ನಾನು ಮ್ಯಾಡಿನ್ ಡಾರ್ಬಿ ಕ್ಯಾನೈನ್ ಕಿಡ್ನಿ ಎಪಿಥೇಲಿಯಲ್ ಕೋಶಗಳನ್ನು ವಿಸ್ತರಿಸಿದರೆ ಇವು ಎಂಡಿಸಿಕೆ ಎಪಿಥೇಲಿಯಲ್ ಕೋಶಗಳಾಗಿವೆ ಈ ಎಂಡಿಸಿಕೆ ಕೋಶಗಳು ವೃತ್ತಾಕಾರದ ಮಾದರಿಯಲ್ಲಿದ್ದರೆ ನೀವು ಏನು ಮಾಡುತ್ತೀರಿ ಎಂದರೆ ಇವು ಮಾದರಿಗಳು ಆದ್ದರಿಂದ ಇವು ಸರಿಸುಮಾರು ಇನ್ನೂರು ಮೈಕ್ರಾನ್ ಮಾದರಿಗಳು ಎಂದು ಹೇಳೋಣ ಆದ್ದರಿಂದ ಮಾದರಿಗಳು ಅದರ ಸುತ್ತಲೂ ಅಂದರೆ ಈ ಮಾದರಿಗಳಲ್ಲಿ ಇವುಗಳನ್ನು ಬಹುಶಃ ಫೈಬ್ರೊನೆಕ್ಟಿನ್ ಅಥವಾ ಇತರ ಇಸಿಎಂ ಲಿಗಂಡ್ ನೊಂದಿಗೆ ಲೇಪಿಸಲಾಗಿದೆ ಹೀಗಾಗಿ ಜೀವಕೋಶಗಳು ಇದಕ್ಕೆ ಲಗತ್ತಿಸುತ್ತವೆ ಆದರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲ ಜೀವಕೋಶಗಳು ಈ ಮಾದರಿಗಳಲ್ಲಿ ಪ್ಲೇಟ್ ಆಗಿದ್ದರೆ ಮತ್ತು ಜೀವಕೋಶಗಳ ಸಾಂದ್ರತೆಯನ್ನು ಹೆಚ್ಚಿಸಿದರೆ ನೀವು ಪ್ರಶ್ನೆಯನ್ನು ಕೇಳುತ್ತೀರಿ ಈ ಮಾದರಿಗಳಲ್ಲಿ ಕೋಶಗಳಿಂದ ಪ್ರದರ್ಶಿಸಲ್ಪಟ್ಟ ವಲಸೆಯ ಸರಾಸರಿ ಸ್ವರೂಪ ಏನು ನೀವು ಕಾಂಫ್ಲ್ಯೂಎನ್ಸಿ ತಲುಪಿದ ನಂತರ ನೀವು ನೋಡುವುದು ಈ ಕೋಶಗಳನ್ನು ಸಿಎಎಮ್ ಎಂದು ಕರೆಯಲಾಗುತ್ತದೆ ಅಂದರೆ ಅವು ಮಾದರಿಯಲ್ಲಿ ಸ್ಪರ್ಶಕ ದಿಕ್ಕಿನಲ್ಲಿ ವಲಸೆ ಹೋಗುತ್ತವೆ ಆದ್ದರಿಂದ ಇದು ಈ ತಿರುಗುವಿಕೆಯನ್ನು ಪ್ರದರ್ಶಿಸುವ ಕೋಶಗಳ ಗುಂಪಿನಂತೆಯೇ ಇರುತ್ತದೆ ಆದ್ದರಿಂದ ನಾನು ಈ ಮಾದರಿಯೊಳಗೆ ಕೋಶಗಳ ಸ್ಥಳಾಂತರದ ದಿಕ್ಕಿನಲ್ಲಿ ಕಾಂಫ್ಲ್ಯೂಎನ್ಸಿ ದಲ್ಲಿ ಬರೆಯಬೇಕಾದರೆ ನೀವು ಈ ಸಂಪೂರ್ಣ ತಿರುಗುವಿಕೆಯನ್ನು ನೋಡುತ್ತೀರಿ ಆದ್ದರಿಂದ ಪ್ರತಿ ಮಿಲಿಮೀಟರ್ ಚದರಕ್ಕೆ ಎರಡು ಸಾವಿರ ಸಾಂದ್ರತೆಯ ಕೋಶಗಳು ಆವರ್ತಕ ಚಲನೆಯನ್ನು ಪ್ರದರ್ಶಿಸುತ್ತವೆ ಇದನ್ನು ಕೋವಲೆಂಟ್ ಕೋನೀಯ ರೂಪಾಂತರ ತಿರುಗುವಿಕೆ ಎಂದು ಕರೆಯಲಾಗುತ್ತದೆ ಮತ್ತು ಜೀವಕೋಶದ ಸಾಂದ್ರತೆಯ ಹೊರತಾಗಿ ಕೋವಲೆಂಟ್ ಮತ್ತು ಸಾಲು ರೂಪಾಂತರವನ್ನು ನಿಯಂತ್ರಿಸುವ ಅಂಶಗಳಲ್ಲಿ ಈ ಕೋಶ ಸಾಂದ್ರತೆಯು ಒಂದು ಮಾದರಿಯಾಗಿದೆ ಅಥವಾ ಬಂಧನದ ಗಾತ್ರವು ಈ ರೀತಿಯ ತಿರುಗುವಿಕೆಯನ್ನು ನಿಯಂತ್ರಿಸುವ ಅಂಶಗಳಲ್ಲಿ ಒಂದಾಗಿದೆ ಆದ್ದರಿಂದ ಅಂಗಾಂಶಗಳನ್ನು ದೊಡ್ಡದಾಗಿ ಮಾಡಿದರೆ ಈ ತಿರುಗುವಿಕೆ ನಿಲ್ಲುತ್ತದೆ ಇದರೊಂದಿಗೆ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮತ್ತು ಎಪಿಥೇಲಿಯಲ್ ಕೋಶಗಳು ಅಥವಾ ಕೋಶ ಕೋಶಗಳ ಅಂಟಿಕೊಳ್ಳುವಿಕೆಗಳು ಅಖಂಡವಾಗಿರುವ ಸಾಮೂಹಿಕ ಕೋಶಗಳ ಸ್ಥಳಾಂತರವನ್ನು ನಾವು ಚರ್ಚಿಸಿದ್ದೇವೆ ಎಂದು ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಆದರೆ ಕೋಶ ಕೋಶಗಳ ಅಂಟಿಕೊಳ್ಳುವಿಕೆಯನ್ನು ರೂಪಿಸದೆ ಕೋಶಗಳು ವಲಸೆ ಹೋಗುವ ಸಾಮೂಹಿಕ ಕೋಶ ವಲಸೆಯನ್ನು ಸಹ ನೀವು ಹೊಂದಬಹುದು ಆದರೆ ಅವು ಇನ್ನೂ ಈ ದಿಕ್ಕಿನಲ್ಲಿ ಸುಸಂಬದ್ಧತೆ ಆಗಿದೆ ನಾನು ಎರಡು ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದೆ ಒಂದು ಲೀಡರ್ ಮತ್ತು ಅನುಯಾಯಿ ಕೋಶಗಳ ಅಂಶ ಮತ್ತು ಸುಸಂಬದ್ಧ ಕೋನೀಯ ತಿರುಗುವಿಕೆಯ ಅಂಶ ನಿಮ್ಮ ಗಮನಕ್ಕೆ ಧನ್ಯವಾದಗಳು ಕೀವರ್ಡ್ ಗಳು ಕೋಶಗಳ ಸ್ಥಳಾಂತರ ಸಾಮೂಹಿಕ ಕೋಶಗಳ ಸ್ಥಳಾಂತರ ಸಾಮೂಹಿಕ ಕೋಶಗಳ ಸ್ಥಳಾಂತರದ ವಿಧಾನಗಳು ಗಾಯವನ್ನು ಗುಣಪಡಿಸುವ ಮೌಲ್ಯಮಾಪನ ಲೀಡರ್ ಕೋಶಗಳು ಮತ್ತು ಸಾಮೂಹಿಕ ವಲಸೆಯಲ್ಲಿನ ಅನುಯಾಯಿ ಕೋಶಗಳು